ಚಾರ್ಜ್ ವಿತರಣೆಯ ಶಕ್ತಿ 3 ವಿದ್ಯುತ್ ಕ್ಷೇತ್ರದ ವಿಷಯದಲ್ಲಿ ಶಕ್ತಿಯ ಸಾಂದ್ರತೆ ಚಾರ್ಜ್ ವಿತರಣೆಯ ಶಕ್ತಿಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಮತ್ತು ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ನೋಡಿದ ಸಂಗತಿಯೆಂದರೆ ಇದನ್ನು ಒಂದೂವರೆ ಇಂಟಿಗ್ರೇಷನ್ V r ರೋ r dV ಅಥವಾ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಷನ್ ಗಿಂತ ಅರ್ಧದಷ್ಟು 1 ಡಬಲ್ ಇಂಟಿಗ್ರೇಷನ್ ರೋ r ರೋ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ dV dV ಪ್ರೈಮ್ ನಾವು ಮೊದಲೇ ಕಲಿತಂತೆ ಎಲೆಕ್ಟ್ರೋಸ್ಟಾಟಿಕ್ಸ್ನಲ್ಲೂ ಯೋಚಿಸಲು ನಾವು ಇಷ್ಟಪಡುತ್ತೇವೆ ಮತ್ತು ವಿದ್ಯುತ್ ಕ್ಷೇತ್ರದ ವಿಷಯದಲ್ಲಿ ಇದು ಬಹಳ ಮುಖ್ಯವಾಗುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದ ದೃಷ್ಟಿಯಿಂದ ಯೋಚಿಸಿ ಕಲ್ಪನಾತ್ಮಕವಾಗಿ ನಾವು ಮೊದಲೇ ಹೇಳಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾವು ಹೇಳಿದ್ದಕ್ಕೆ ಚಾರ್ಜ್ ವಿತರಣೆಯನ್ನು ನೀಡಲಾಗಿದೆ ಇದು ಒಂದು ಕ್ಷೇತ್ರವನ್ನು ರಚಿಸುವ ಬಗ್ಗೆ ನಾನು ಯೋಚಿಸಬಹುದು ಮತ್ತು ಚಾರ್ಜ್ ವಿತರಣೆ ಮತ್ತು ಕ್ಷೇತ್ರವು ಗಡಿ ಸ್ಥಿತಿಗೆ ಅನುಗುಣವಾಗಿ ಸಂಬಂಧಿಸಿದೆ ಆದ್ದರಿಂದ ಚಾರ್ಜ್ ವಿತರಣೆ ಮತ್ತು ಗಡಿ ಸ್ಥಿತಿಯನ್ನು ನಾನು ತಿಳಿದಿದ್ದರೆ ವಿದ್ಯುತ್ ಕ್ಷೇತ್ರ ಯಾವುದು ಎಂದು ನನಗೆ ತಿಳಿದಿದೆ ಮತ್ತು ಪ್ರತಿಯಾಗಿ ನಾನು ವಿದ್ಯುತ್ ಕ್ಷೇತ್ರವನ್ನು ತಿಳಿದಿದ್ದರೆ ವಿದ್ಯುತ್ ಕ್ಷೇತ್ರದ ಭಿನ್ನತೆಯು ನನಗೆ ಚಾರ್ಜ್ ವಿತರಣೆಯನ್ನು ನೀಡುತ್ತದೆ ಆದ್ದರಿಂದ ನಾನು ಯೋಚಿಸಬಹುದೇ ಈ ಚಾರ್ಜ್ ವಿತರಣೆಯು ಈ ಕ್ಷೇತ್ರವನ್ನು ಅದರ ಸುತ್ತಲೂ ಹುಟ್ಟುಹಾಕುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಶಕ್ತಿಯನ್ನು ಈ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹಿಸಲಾಗಿದೆ ಎಂದು ನಾನು ಯೋಚಿಸಬಹುದೇ ಅದರ ಬಗ್ಗೆ ಪರಿಕಲ್ಪನಾತ್ಮಕವಾಗಿ ವಿಭಿನ್ನ ರೀತಿಯಲ್ಲಿ ಯೋಚಿಸುವ ವಿಧಾನ ಇರುತ್ತದೆ ಮತ್ತು ನಾವು ಅದರ ಮೇಲೆ ಕೆಲಸ ಮಾಡೋಣ ಮತ್ತು ವಾಸ್ತವವಾಗಿ ನಾವು ನೋಡುವುದು ಈ ಶಕ್ತಿಯನ್ನು ಈ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹಿಸಿದಂತೆ ನಾನು ನಿಜವಾಗಿ ವಿವರಿಸಬಲ್ಲೆ ಮತ್ತು ಪ್ರತಿಯಾಗಿ ಅವರು ನನಗೆ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಚಾರ್ಜ್ ಎನರ್ಜಿ ಸಾಂದ್ರತೆಯನ್ನು ನೀಡುತ್ತಾರೆ ಕ್ಷೇತ್ರಗಳ ವಿದ್ಯುತ್ಕಾಂತೀಯ ಅಲೆಗಳ ಬಗ್ಗೆ ನಾವು ಮಾತನಾಡುವಾಗ ಇದು ಪರಿಕಲ್ಪನಾತ್ಮಕವಾಗಿ ಬಹಳ ಮುಖ್ಯವಾಗುತ್ತದೆ ನಂತರ ನಾವು ನೋಡುತ್ತೇವೆ ಈ ಕ್ಷೇತ್ರಗಳು ಅವು ಪ್ರಚಾರ ಮಾಡುವಾಗ ಮತ್ತು ಹೊಸ ಕ್ಷೇತ್ರಗಳನ್ನು ರಚಿಸಿದಾಗ ಶಕ್ತಿಯು ಅದರಿಂದ ರವಾನೆಯಾಗುತ್ತದೆ ಆದ್ದರಿಂದ ಕ್ಷೇತ್ರಗಳಿಂದ ಸಾಗಿಸಲ್ಪಡುವ ಶಕ್ತಿಯ ದೃಷ್ಟಿಯಿಂದ ಯೋಚಿಸುವುದು ಬಹಳ ಮುಖ್ಯ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಅದನ್ನು ಸ್ಥಾಪಿಸಲಿದ್ದೇವೆ ಆದ್ದರಿಂದ ನಾವು ಏನು ಕೆಲಸ ಮಾಡಿದ್ದೇವೆ ಎಂದು ನೋಡೋಣ ನಾವು ಅದನ್ನು ಹೇಳಿದ್ದೇವೆ ನಾನು ಈ E ಬಳಸುತ್ತಿದ್ದೇನೆ ಇದನ್ನು ವಿದ್ಯುತ್ ಕ್ಷೇತ್ರದೊಂದಿಗೆ ಗೊಂದಲಗೊಳಿಸಬೇಡಿ ಮತ್ತು ಆ ಗೊಂದಲವನ್ನು ತೆಗೆದುಹಾಕಲು ಇದನ್ನು W ಕೃತಿಯಂತೆ ಬರೆಯೋಣ ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟ V r ರೋ r ಅನ್ನು ಅರ್ಧದಷ್ಟು ಇಂಟಿಗ್ರೇಷನ್ ಆಗಿ ನೀಡಲಾಗಿದೆ ಈಗ ನಾನು ಕೆಲವು ಗಣಿತದ ಟ್ರಿಕ್ ಮಾಡಲು ಹೋಗುತ್ತೇನೆ ನಾನು ರೋ r ಅನ್ನು ಮೈನಸ್ ಡೆಲ್ ಸ್ಕ್ವೇರ್ V r ಟೈಮ್ಸ್ ಎಪ್ಸಿಲಾನ್ 0 ಎಂದು ಬರೆಯಲಿದ್ದೇನೆ ಇದು ಪಾಯ್ಸನ್ ನ ಸಮೀಕರಣ ನಾವು ಅದನ್ನು ಮಾಡಿದರೆ ನಾನು W ಅನ್ನು ಒಂದು ಅರ್ಧ ಇಂಟಿಗ್ರೇಷನ್ V r ಬಾರಿ ಡೆಲ್ ಸ್ಕ್ವೇರ್ V r ಎಂದು ಬರೆಯಲಿದ್ದೇನೆ ಇದು ವೆಕ್ಟರ್ dV ಮತ್ತು ಹೊರಗೆ ಮೈನಸ್ ಎಪ್ಸಿಲಾನ್ 0 ಇದೆ V r ಡೆಲ್ ಸ್ಕ್ವೇರ್ V r ಡೆಲ್ ಡಿಫರೆನ್ಷಿಯಲ್ ಆಪರೇಟರ್ ಆಗಿರುವುದರಿಂದ ನಾನು ಇದನ್ನು V ಯ V ಗ್ರೇಡಿಯಂಟ್ ನ ಡೈವರ್ಜೆನ್ಸ್ ಎಂದು ಬರೆಯಬಹುದು ಮತ್ತು ಇದು ನನಗೆ ಗ್ರೇಡಿಯಂಟ್ V ಡಾಟ್ ಗ್ರೇಡಿಯಂಟ್ V ಪ್ಲಸ್ V ಡೆಲ್ ಸ್ಕ್ವೇರ್ V ಅನ್ನು ನೀಡುತ್ತದೆ ಆದ್ದರಿಂದ ನಾನು ಆ ಶ್ರೇಣಿಯನ್ನು ಕಳೆಯಬೇಕಾಗಿದೆ ಇದರಿಂದ V ಸ್ಕ್ವೇರ್ ಇದನ್ನು ನಾನು ನಿಮಗಾಗಿ ಬಿಡುತ್ತೇನೆ ಇದನ್ನು ಪರಿಶೀಲಿಸಬೇಕು ಸರಿ ನೆನಪಿಡಿ ಈ ಡೆಲ್ ಆಪರೇಟರ್ ವಾಸ್ತವವಾಗಿ ಡಿಫರೆನ್ಷಿಯಲ್ ಆಪರೇಟರ್ ಆಗಿದೆ ಆದ್ದರಿಂದ ನಾನು ಇದನ್ನು ಬರೆಯಬಲ್ಲೆ ಮತ್ತು ನೀವು ಇದನ್ನು ಪರಿಶೀಲಿಸಿ ಏಕೆಂದರೆ ಈಗ ನಾನು ಇದನ್ನು ಮೂರು ಘಟಕಗಳಲ್ಲಿಯೂ ಮಾಡುತ್ತೇನೆ ಆದ್ದರಿಂದ ಇದನ್ನು ಬಳಸಿಕೊಂಡು ನಾನು ಪದವನ್ನು ಮೈನಸ್ ಎಪ್ಸಿಲಾನ್ 0 ಓವರ್ 2 ಎಂದು ಬರೆಯಬಹುದು ಮೊದಲ ಟರ್ಮ್ ಗೆ ನಾನು ಈಗ ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸಬಹುದು ಡೈವರ್ಜೆನ್ಸ್ ಪ್ರಮೇಯವು ನನಗೆ ಏನು ಹೇಳುತ್ತದೆ ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟ ವೆಕ್ಟರ್ ಕ್ಷೇತ್ರದ ಭಿನ್ನತೆಯು ಆ ಪರಿಮಾಣವನ್ನು ಸುತ್ತುವರೆದಿರುವ ಮೇಲ್ಮೈ ಮೇಲೆ A ಡಾಟ್ ds ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾನು ಈ ಪದವನ್ನು ವೆಕ್ಟರ್ ಕ್ಷೇತ್ರದ ಮೇಲ್ಮೈ ಮೇಲೆ ಮೈನಸ್ ಎಪ್ಸಿಲಾನ್ 0 ಓವರ್ 2 ಇಂಟಿಗ್ರೇಷನ್ ಎಂದು ಬರೆಯಬಹುದು ಇದು ds ನೊಂದಿಗೆ ಚುಕ್ಕೆಗಳ V ಗ್ರೇಡಿಯಂಟ್ ಒಳಗೆ ಮೈನಸ್ ಮೈನಸ್ ನನಗೆ ಪ್ಲಸ್ ಎಪ್ಸಿಲಾನ್ 0 ಅನ್ನು 2 ಕ್ಕಿಂತ ಹೆಚ್ಚು ನೀಡುತ್ತದೆ ಮತ್ತು v ಯ ಗ್ರೇಡ್ ಎಂದರೇನು ಇದನ್ನು ನಾನು ಇಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸುತ್ತೇನೆ ವಿದ್ಯುತ್ ಕ್ಷೇತ್ರವಲ್ಲದೆ ಮತ್ತೇನಲ್ಲ ಆದ್ದರಿಂದ ಇದು ವಿದ್ಯುತ್ ಕ್ಷೇತ್ರ ಸ್ಕ್ವೇರ್ dv ನಾನು ದೊಡ್ಡ ಜಾಗದ ಬಗ್ಗೆ ಮಾತನಾಡುತ್ತಿದ್ದರೆ ನಂತರ ಮೇಲ್ಮೈ ಅನಂತವಾಗಿರುತ್ತದೆ ಈ V ಹಾಗೆ 1 ಓವರ್ r ಗೆ ಹೋಗುತ್ತದೆ V ಯ ಗ್ರೇಡ್ ವಿದ್ಯುತ್ ಕ್ಷೇತ್ರವಾಗಿದೆ ಇದು 1 ಓವರ್ r ಸ್ಕ್ವೇರ್ ಆಗಿ ಹೋಗುತ್ತದೆ ಆದ್ದರಿಂದ ಈ ಪದವು 1 ಓವರ್ r ಕ್ಯೂಬ್ ಆಗಿ ಹೋಗುತ್ತದೆ ds r ಸ್ಕ್ವೇರ್ ಆಗಿ ಹೋಗುತ್ತದೆ ಆದ್ದರಿಂದ r ಅನಂತಕ್ಕೆ ಹೋಗುವ ಮಿತಿಯಲ್ಲಿ ಇದು 1 ಓವರ್ r ಆಗಿ ಕಣ್ಮರೆಯಾಗುತ್ತದೆ ಆದ್ದರಿಂದ ಇದು 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾನು ಎಪ್ಸಿಲಾನ್ 0 ಓವರ್ 2 ಇಂಟಿಗ್ರೇಷನ್ E ಸ್ಕ್ವೇರ್ dV ಯಂತೆ ಶಕ್ತಿ ಅಥವಾ ಕೆಲಸವನ್ನು ಪಡೆಯುತ್ತೇನೆ ಇದನ್ನು ನಾನು ಅರ್ಧ ಎಪ್ಸಿಲಾನ್ 0 E ಸ್ಕ್ವೇರ್ dV ಯ ಇಂಟಿಗ್ರೇಷನ್ ಆಗಿ ಬರೆಯಬಹುದು ಪರಿಮಾಣದ ಮೇಲೆ ಸಂಯೋಜಿಸಿದಾಗ ಇದು ಒಂದು ಪ್ರಮಾಣವಾಗಿದೆ ನನಗೆ ಒಟ್ಟು ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಈ ಪ್ರಮಾಣವು ಶಕ್ತಿಯ ಸಾಂದ್ರತೆಯಾಗಿರಬೇಕು ಆದ್ದರಿಂದ ಚಾರ್ಜ್ ವಿತರಣೆ ಇದ್ದರೆ ಈಗ ನಾನು ಯೋಚಿಸಬಹುದು ಸರಿ ಈ ಚಾರ್ಜ್ ವಿತರಣೆಯು ಕುಳಿತುಕೊಳ್ಳುವ ಸ್ಥಳವನ್ನು ಒಳಗೊಂಡಂತೆ ಅದು ಎಲ್ಲೆಡೆ ಉಂಟಾಗುವ ಶಕ್ತಿಯ ಸಾಂದ್ರತೆಯು ಒಂದೂವರೆ ಎಪ್ಸಿಲಾನ್ 0 E ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ ಅದು ಶಕ್ತಿಯ ಸಾಂದ್ರತೆಯಾಗಿದ್ದರೆ ಒಟ್ಟು ಶಕ್ತಿಯು ಈ ಶಕ್ತಿಯ ಸಾಂದ್ರತೆಯು ಇಡೀ ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟಿದೆ ಆದ್ದರಿಂದ ಈಗ ನಾನು ಈ ಶಕ್ತಿಯು ಈ ವಿದ್ಯುತ್ ಕ್ಷೇತ್ರದಲ್ಲಿ ಅಥವಾ ಈ ಶಕ್ತಿಯನ್ನು ಹೊತ್ತ ಈ ವಿದ್ಯುತ್ ಕ್ಷೇತ್ರದಲ್ಲಿ ಕುಳಿತಿದ್ದೇನೆ ಎಂದು ಯೋಚಿಸುತ್ತಿದ್ದೇನೆ ಇದರ ಒಂದು ಉದಾಹರಣೆಯನ್ನು ನಾವು ಪರಿಹರಿಸೋಣ ನಿಮ್ಮ ಹನ್ನೆರಡನೇ ತರಗತಿಯಲ್ಲಿ ನೀವು ಕಲಿತಿದ್ದೀರಿ ನನ್ನಲ್ಲಿ ಕೆಪಾಸಿಟನ್ಸ್ C ಕೆಪಾಸಿಟರ್ ಇದ್ದರೆ ಮತ್ತು ನಾನು ಇದಕ್ಕೆ ವೋಲ್ಟೇಜ್ V ನೀಡಿದರೆ ಹಾಗೆ ಮಾಡಲು ಬೇಕಾದ ಒಟ್ಟು ಶಕ್ತಿ ಎಷ್ಟು ಅದು V ಎಲ್ಲೋ ಪೊಟೆನ್ಶಿಯಲ್ ಆಗಿದೆ ಕೊಟ್ಟಿರುವ V 0 ವರೆಗೆ ಇದೆ ಎಂದು ಹೇಳೋಣ ಆದ್ದರಿಂದ V ಚಾರ್ಜ್ ಅನ್ನು C dv 0 ರಿಂದ V 0 ಗೆ ತರಲಾಗುತ್ತದೆ ಇದು ಅರ್ಧC V 0 ಸ್ಕ್ವೇರ್ ಆಗುತ್ತದೆ ಅದು ಇದರಲ್ಲಿನ ಒಟ್ಟು ಶಕ್ತಿ ಈಗ ನಾವು ಈಗ ಹೇಳಿರುವ ಪ್ರಕಾರ ಶಕ್ತಿಯ ಸಾಂದ್ರತೆ ಇದು ಒಂದೂವರೆ ಎಪ್ಸಿಲಾನ್ 0 E ಸ್ಕ್ವೇರ್ ಈಗ ಒಂದು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ನಲ್ಲಿ ವಿದ್ಯುತ್ ಕ್ಷೇತ್ರ ಇರುವ ಏಕೈಕ ಸ್ಥಳವೆಂದರೆ ಎಲ್ಲೆಡೆಯೂ ಫಲಕಗಳ ನಡುವೆ 0 ಮತ್ತು ಈ ವಿದ್ಯುತ್ ಕ್ಷೇತ್ರದ ಪ್ರಮಾಣ ಇದು d 0 ಗಿಂತ V 0 ಹೊರತುಪಡಿಸಿ ಏನೂ ಅಲ್ಲ ಇಲ್ಲಿ d ಎಂಬುದು ಫಲಕಗಳ ನಡುವಿನ ಅಂತರ ಆದ್ದರಿಂದ ಈ ಸಂದರ್ಭದಲ್ಲಿ ಶಕ್ತಿಯ ಸಾಂದ್ರತೆಯು d ಸ್ಕ್ವೇರ್ ಗಿಂತ ಅರ್ಧ ಎಪ್ಸಿಲಾನ್ 0 V 0 ಸ್ಕ್ವೇರ್ ಆಗಿರುತ್ತದೆ ಒಟ್ಟು ಶಕ್ತಿಯು ಪರಿಮಾಣವಾಗಲಿದೆ ಇದು ಫಲಕಗಳ ಪ್ರದೇಶವು ಶಕ್ತಿಯ ಸಾಂದ್ರತೆಗಿಂತ d ಪಟ್ಟು ಹೆಚ್ಚು ಮತ್ತು ನೀವು ತಕ್ಷಣ ನೋಡಬಹುದು ಇದು C ಯೊಂದಿಗೆ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ನಾನು ತೆಗೆದುಕೊಳ್ಳುವ ಮುಂದಿನ ಉದಾಹರಣೆಯೆಂದರೆ ಚಾರ್ಜ್ ಶೆಲ್ ಇರುವ ಚಾರ್ಜ್ Q ಈಗ ನೀವು ಒಂದೂವರೆ V r ರೋ r dV ಸೂತ್ರವನ್ನು ಬಳಸಿಕೊಂಡು ಶಕ್ತಿಯನ್ನು ಲೆಕ್ಕ ಹಾಕಿದರೆ ಈ ಸಂದರ್ಭದಲ್ಲಿ ರೋ r ಎಂಬುದು ಮೇಲ್ಮೈ ಚಾರ್ಜ್ ಆಗಿರುತ್ತದೆ ಇದನ್ನು ನಾನು ಸಿಗ್ಮಾ ಟೈಮ್ಸ್ ಡೆಲ್ಟಾ r ಎಂದು ಬರೆಯಬಹುದು ಕೇವಲ r ವೆಕ್ಟರ್ r ಅಲ್ಲ ಮೈನಸ್ R ಇದು 1 ಓವರ್ r ಆಯಾಮಗಳನ್ನು ಹೊಂದಿದೆ ಆದ್ದರಿಂದ ಇದು ಸಿಗ್ಮಾ ಬಾರಿ ಡೆಲ್ಟಾ r ಮೈನಸ್ R ಆಯಾಮಗಳನ್ನು ಪರಿಮಾಣದ ಮೇಲೆ 1 ಆಯಾಮಗಳಾಗಿ ಹೊಂದಿದೆ ಪರಿಮಾಣದ ಮೇಲೆ 1 ಆದ್ದರಿಂದ ಕೆಲಸವು ಅರ್ಧದಷ್ಟು ಇರುತ್ತದೆ ನಾನು ಇಂಟಿಗ್ರೇಷನ್ ಅನ್ನು V r ಸಿಗ್ಮಾ ಡೆಲ್ಟಾ r ಮೈನಸ್ R ಬಾರಿ 4 ಪೈ r ಸ್ಕ್ವೇರ್ dr ಇಂಟಿಗ್ರೇಷನ್ ಅನ್ನು ಹಾಕಿದರೆ ಇದು R ಬಾರಿ ಸಿಗ್ಮಾ ಬಾರಿ 4 ಪೈ R ನಲ್ಲಿ ಒಂದೂವರೆ V ಸ್ಕ್ವೇರ್ 4 ಪೈ R ಸ್ಕ್ವೇರ್ Q ಯನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಒಂದು ಅರ್ಧ V ಯಿಂದಾಗಿ Q ಯಿಂದ 4 ಪೈ ಎಪ್ಸಿಲಾನ್ 0 R ಪಟ್ಟು Q ಗಿಂತ ಹೆಚ್ಚೇನೂ ಅಲ್ಲ ಆದ್ದರಿಂದ ಒಟ್ಟು ಶಕ್ತಿಯು Q ಸ್ಕ್ವೇರ್ ಓವರ್ 8 ಪೈ ಎಪ್ಸಿಲಾನ್ 0 R ನಿಮ್ಮ ಹನ್ನೆರಡನೇ ತರಗತಿಯಿಂದ ತಿಳಿದಿರುವ ಫಲಿತಾಂಶ ಆದ್ದರಿಂದ ಇದು ಈ ವ್ಯವಸ್ಥೆಯ ಶಕ್ತಿ ಈಗ ನಾವು ಇದನ್ನು ವಿದ್ಯುತ್ ಕ್ಷೇತ್ರ ಮತ್ತು ಶಕ್ತಿಯ ಸಾಂದ್ರತೆಯ ಪರಿಕಲ್ಪನೆಯನ್ನು ಬಳಸಿಕೊಂಡು ಲೆಕ್ಕ ಹಾಕೋಣ ಆದ್ದರಿಂದ ಶೆಲ್ಗಾಗಿ ಹೊರಗಿನ ವಿದ್ಯುತ್ ಕ್ಷೇತ್ರ ದ ಪ್ರಮಾಣವು Q ಓವರ್ 4 ಪೈ ಎಪ್ಸಿಲಾನ್ 0 r ಸ್ಕ್ವೇರ್ ಆಗಿದೆ E ಒಳಗೆ 0 ಆಗಿದೆ ಆದ್ದರಿಂದ ನಾನು W ಅನ್ನು ಇಂಟಿಗ್ರೇಷನ್ ಎಪ್ಸಿಲಾನ್ 0 ಓವರ್ 2 ಪಡೆಯುತ್ತೇನೆ E ಸ್ಕ್ವೇರ್ ನನಗೆ Q ಸ್ಕ್ವೇರ್ ಓವರ್ 16 ಪೈ ಸ್ಕ್ವೇರ್ ಎಪ್ಸಿಲಾನ್ 0 ಸ್ಕ್ವೇರ್ r ಪವರ್ 4 4 ಪೈ r ಸ್ಕ್ವೇರ್ dr ಮತ್ತು ಈ ಇಂಟಿಗ್ರೇಷನ್ R ನಿಂದ ಅನಂತಕ್ಕೆ ಹೋಗುತ್ತದೆ ಏಕೆಂದರೆ ಕ್ಷೇತ್ರದ ಒಳಗೆ 0 ಆಗಿದೆ ನಾವು ಕೆಲವು ಪದಗಳನ್ನು ರದ್ದು ಮಾಡೋಣ ಈ 16 ಪೈ ಸ್ಕ್ವೇರ್ ದೊಂದಿಗೆ ಈ 4 ಪೈ ರದ್ದುಗೊಳಿಸುವಿಕೆಯು ನನಗೆ 4 ಪೈ ನೀಡುತ್ತದೆ ಇದರೊಂದಿಗೆ ಎಪ್ಸಿಲಾನ್ 0 ರದ್ದು ನನಗೆ ಎಪ್ಸಿಲಾನ್ 0 ನೀಡುತ್ತದೆ ಆದ್ದರಿಂದ ನಾನು 1 ಓವರ್ 8 ಪೈ ಎಪ್ಸಿಲಾನ್ 0 ಅನ್ನು ಪಡೆಯುತ್ತೇನೆ ಅಂದರೆ ಈ ಅರ್ಧ ಮತ್ತು ಇದು Q ಸ್ಕ್ವೇರ್ ಇಂಟಿಗ್ರೇಷನ್ ಇದರೊಂದಿಗೆ ಈ r ಸ್ಕ್ವೇರ್ ನಗೆ 1 ಓವರ್ r ಸ್ಕ್ವೇರ್ dr ಓವರ್ r ಸ್ಕ್ವೇರ್ r ಓವರ್ ಇನ್ಫಿನಿಟಿ ಯನ್ನು ನೀಡುತ್ತದೆ ಇದು Q ಸ್ಕ್ವೇರ್ ಓವರ್ 8 ಪೈ ಎಪ್ಸಿಲಾನ್ 0 R ಹಿಂದಿನ ಉತ್ತರ ಅಂತಿಮ ಉದಾಹರಣೆಯಾಗಿ ನಾನು ಏಕರೂಪವಾಗಿ ಚಾರ್ಜ್ ಮಾಡಿದ ಗೋಳದ ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಅಲ್ಲಿ ಸಾಂದ್ರತೆಯ ರೋ ತ್ರಿಜ್ಯ R ಗೋಳದ ಮೇಲೆ ಏಕರೂಪವಾಗಿರುತ್ತದೆ ಇದು ಅರ್ಧ v r ರೋ r ಅನ್ನು ಲೆಕ್ಕಹಾಕುವ ಮೂಲಕ ನಾವು ಮೊದಲೇ ಪರಿಹರಿಸಿದ ಸಮಸ್ಯೆ ಈ ಸಂದರ್ಭದಲ್ಲಿ ವಿದ್ಯುತ್ ಕ್ಷೇತ್ರದ ಪ್ರಮಾಣವು R ಗಿಂತ ಕಡಿಮೆ r ಗೆ 3 ಎಪ್ಸಿಲಾನ್ 0 ಗಿಂತ ರೋ r ಆಗಿದೆ ಮತ್ತು ಇದು r ಗಿಂತ ದೊಡ್ಡದಾದ r ಗಾಗಿ 4 ಪೈ ಎಪ್ಸಿಲಾನ್ 0 ಸ್ಕ್ವೇರ್ ಗಿಂತ ಹೆಚ್ಚಿನ ಚಾರ್ಜ್ Q ಗೆ ಸಮಾನವಾಗಿರುತ್ತದೆ ಈಗ ನಾನು ಇಂಟಿಗ್ರೇಷನ್ ಎಪ್ಸಿಲಾನ್ 0 ಓವರ್ 2 ಮೋಡ್ E ಸ್ಕ್ವೇರ್ dv ಮಾಡುವಾಗ ಈಗ ಅದು 0 ರಿಂದ ಅನಂತವಾಗಿರುತ್ತದೆ ಈ ಭಾಗವನ್ನು ನೆನಪಿಡಿ ಹಿಂದಿನ ಸಮಸ್ಯೆಯಲ್ಲಿ ನಾನು ಮಾಡಿದ್ದೇನೆ ಈ ಇಂಟಿಗ್ರೇಷನ್ ಆದ್ದರಿಂದ ನಾನು ಇದನ್ನು 0 ರಿಂದ R ಎಪ್ಸಿಲಾನ್ 0 ಓವರ್ 2 ರೋ ಸ್ಕ್ವೇರ್ r ಸ್ಕ್ವೇರ್ ಓವರ್ 9 ಎಪ್ಸಿಲಾನ್ 0 ಸ್ಕ್ವೇರ್ ಬಾರಿ 4 ಪೈ r ಸ್ಕ್ವೇರ್ dr ಪ್ಲಸ್ ಇಂಟಿಗ್ರೇಷನ್ ಒಂದೂವರೆ ಎಪ್ಸಿಲಾನ್ 0 Q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 r ಪವರ್ 4 ಇದು 4 ಪೈ ಎಪ್ಸಿಲಾನ್ 0 ಸ್ಕ್ವೇರ್ ಬಾರಿ 4 ಪೈ r ಸ್ಕ್ವೇರ್ dr ಹಿಂದಿನ ಸಮಸ್ಯೆಯಲ್ಲಿ ನಾನು ಈಗ ಮಾಡಿದ ಎರಡನೆಯ ಇಂಟಿಗ್ರಲ್ ಆದ್ದರಿಂದ ಇದು Q ಸ್ಕ್ವೇರ್ ಓವರ್ 8 ಪೈ ಎಪ್ಸಿಲಾನ್ 0 R ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಈ ಮಿತಿ R ನಿಂದ ಅನಂತಕ್ಕೆ ಇರುತ್ತದೆ ಆದ್ದರಿಂದ ನಾನು ಈಗ ಲೆಕ್ಕ ಹಾಕಲಿರುವ ಮೊದಲ ಇಂಟಿಗ್ರಲ್ ಮಾತ್ರ ಇದು ಎಪ್ಸಿಲಾನ್ 0 ಓವರ್ 2 ಇಂಟಿಗ್ರೇಷನ್ ರೋ ಸ್ಕ್ವೇರ್ ಓವರ್ 9 ಎಪ್ಸಿಲಾನ್ 0 ಸ್ಕ್ವೇರ್ r ಸ್ಕ್ವೇರ್ ಟೈಮ್ಸ್ 4 ಪೈ r ಸ್ಕ್ವೇರ್ dr 0 ಟು R ಮತ್ತೆ ಕೆಲವು ಪದಗಳನ್ನು ರದ್ದು ಮಾಡೋಣ ಇದು ಎಪ್ಸಿಲಾನ್ 0 ಆಗುತ್ತದೆ ಆದ್ದರಿಂದ ನಾನು 1 ಓವರ್ 18 ರೋ ಸ್ಕ್ವೇರ್ ಅನ್ನು ಪಡೆಯುತ್ತೇನೆ ಅದು Q ಸ್ಕ್ವೇರ್ ಓವರ್ 16 ಪೈ ಸ್ಕ್ವೇರ್ R ಪವರ್ 6 ಪಟ್ಟು 9 ಬಾರಿ 4 ಪೈ ಓವರ್ ಎಪ್ಸಿಲಾನ್ 0 R ಪವರ್ 5 ಓವರ್ 5 ಆಗಿದೆ ಇಲ್ಲಿ ಕೆಲವು ಪದಗಳು ಈ ಒಂಬತ್ತು ನನಗೆ 2 ನೀಡುತ್ತದೆ ಈ 4 ಪೈ ನನಗೆ 4 ಪೈ ನೀಡುತ್ತದೆ ಇದರೊಂದಿಗೆ R ಪವರ್ 5 ನನಗೆ R ನೀಡುತ್ತದೆ ಆದ್ದರಿಂದ ನಾನು 1 ಓವರ್ 2 Q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 ಇದರೊಂದಿಗೆ ಉಳಿದಿದ್ದೇನೆ ಐದನೇ ಒಂದು R ಇದು ಹಿಂದಿನ ಎಕ್ಸ್ಪ್ರೆಶನ್ ಗೆ ಸೇರಿಸಿದರೆ ನನಗೆ ಒಟ್ಟು ಶಕ್ತಿಯನ್ನು ನೀಡುತ್ತದೆ ಮತ್ತು ಅದನ್ನು ಮಾಡೋಣ ಆದ್ದರಿಂದ ಒಟ್ಟು ಎನರ್ಜಿ W 8 ಪೈ ಎಪ್ಸಿಲಾನ್ 0 R ಪ್ಲಸ್ Q ಸ್ಕ್ವೇರ್ಗಿಂತ 8 ಪೈ ಎಪ್ಸಿಲಾನ್ 0 ಐದನೇ ಒಂದು ಭಾಗ ಅದು ಬೇರೇನೂ ಅಲ್ಲ ಅಥವಾ R ಕೂಡ ಇದೆ Q ಸ್ಕ್ವೇರ್ ಓವರ್ 8 ಪೈ ಎಪ್ಸಿಲಾನ್ 0 6 ಓವರ್ 5 ಇದು ಮೂರು ಐದನೇ Q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 R ಆಗಿದೆ ಇದು ನಾವು ಮೊದಲು ಪಡೆದ ಉತ್ತರವಾಗಿದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ನಿಮಗೆ ತೋರಿಸಲು ಪ್ರಯತ್ನಿಸಿದ್ದೇನೆಂದರೆ ಚಾರ್ಜ್ ವಿತರಣೆಯ ಶಕ್ತಿಯ ಬಗ್ಗೆ ನೀವು ಯೋಚಿಸಬಹುದು ಇದನ್ನು ಉತ್ಪಾದಿಸುವ ವಿದ್ಯುತ್ ಕ್ಷೇತ್ರದಲ್ಲಿ ಶಕ್ತಿಯ ಸಾಂದ್ರತೆಯು ಒಂದೂವರೆ ಎಪ್ಸಿಲಾನ್ 0 E ಸ್ಕ್ವೇರ್ ದೊಂದಿಗೆ ಸಂಗ್ರಹಿಸಲಾಗಿದೆ ಮತ್ತು ನಾವು ಮೂರು ಉದಾಹರಣೆಗಳ ಮೂಲಕ ನೋಡಿದ್ದೇವೆ ಇದು ನೇರ ಸೂತ್ರದೊಂದಿಗೆ ನಾವು ಮೊದಲು ಪಡೆದ ಉತ್ತರವನ್ನು ನೀಡುತ್ತದೆ ಈ ಉಪನ್ಯಾಸದಾದ್ಯಂತ ನಿಮಗೆ ತೊಂದರೆಯಾಗಿರಬಹುದಾದ ಯಾವುದನ್ನಾದರೂ ಚರ್ಚಿಸುವ ಮೂಲಕ ನಾನು ಈ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇನೆ ಮತ್ತು ನಾನು ಶೆಲ್ ನಲ್ಲಿ ಚಾರ್ಜ್ ಮಾಡುವುದರಿಂದ ಶಕ್ತಿಯನ್ನು ಲೆಕ್ಕಾಚಾರ ಮಾಡುವಾಗ ನಾನು ಶಕ್ತಿಯನ್ನು ಮೈನಸ್ ಒಂದೂವರೆ ಇಂಟಿಗ್ರೇಷನ್ ಗ್ರಾಡ್ ಎಂದು ಬರೆದಿದ್ದೇನೆ ಎಂದು ನೆನಪಿಡಿ ಗ್ರಾಡ್ V ಗ್ರಾಡ್ V ಮತ್ತು ಒಂದೂವರೆ ಎಪ್ಸಿಲಾನ್ 0 E ಸ್ಕ್ವೇರ್ ನ ವ್ಯತ್ಯಾಸ ಈ ಪದವು ನನಗೆ Q ಸ್ಕ್ವೇರ್ ಓವರ್ 8 ಪೈ ಎಪ್ಸಿಲಾನ್ 0 R ನೀಡಿತು ಮತ್ತು ನಾನು ಈ ಪದವು 0 ಎಂದು ಅನುಕೂಲಕರವಾಗಿ ಹೇಳಿದೆ ಆದರೆ ನಿಮ್ಮಲ್ಲಿ ಕೆಲವರು ಇದನ್ನು ಗಮನಿಸಿರಬಹುದು ನಾನು r ಗೆ ತ್ರಿಜ್ಯಕ್ಕೆ ಸಮನಾಗಿ ಅನಂತದವರೆಗೆ ಇಂಟಿಗ್ರೇಷನ್ ಅನ್ನು ಮಾಡುತ್ತಿದ್ದೇನೆ ಆದ್ದರಿಂದ ಈ ಮೇಲ್ಮೈ ಪದಕ್ಕೆ ಏನಾಯಿತು ಎಂದು ನೀವು ಆಶ್ಚರ್ಯ ಪಡಬಹುದು ಏಕೆಂದರೆ ಈ ಭಿನ್ನತೆಯು ನನಗೆ ಮೇಲ್ಮೈ ಪದವನ್ನು ನೀಡುತ್ತದೆ ಇದು ಸ್ವಲ್ಪ ಸೂಕ್ಷ್ಮ ಬಿಂದುವಾಗಿದೆ ಏಕೆಂದರೆ ಈ ಭಿನ್ನತೆಯು ನನಗೆ ಶೆಲ್ ಮತ್ತು ಮೇಲ್ಮೈ ಅನಂತದಲ್ಲಿ ಮೇಲ್ಮೈ ಮೇಲೆ V ಗ್ರಾಡ್ V ಡಾಟ್ ds ನೀಡುತ್ತದೆ ಮತ್ತು ಅದು ನನಗೆ 0 ನೀಡುತ್ತದೆ ನಾನು ಈಗ ನಿಮಗೆ ತೋರಿಸುತ್ತೇನೆ ಇದು ಸಹ ನಿಮಗೆ 0 ನೀಡುತ್ತದೆ ಶೆಲ್ ನ ಮೇಲ್ಮೈ ಸ್ವಲ್ಪ ಒಳಗೆ ಇರುವುದನ್ನು ನೀವು ನೋಡುತ್ತೀರಿ ಏಕೆಂದರೆ ನಾನು ಈ ಇಂಟಿಗ್ರೇಷನ್ ಅನ್ನು ಮಾಡುವಾಗ ಅದು ಎಲ್ಲಾ ಚಾರ್ಜ್ ವಿತರಣೆಯನ್ನು ಒಳಗೊಂಡಿದೆ ಆದ್ದರಿಂದ ನಾನು ಈ ನೀಲಿ ಮೇಲ್ಮೈಯಿಂದ ಈ ಇಂಟಿಗ್ರೇಷನ್ ಅನ್ನು ನಿಜವಾಗಿ ಮಾಡುತ್ತಿದ್ದೇನೆ ಅದು ಅನಂತಕ್ಕೆ ಮತ್ತು ಈ ನೀಲಿ ಮೇಲ್ಮೈ ಮತ್ತು ಅನಂತ ಪ್ರದೇಶವು ಎಲ್ಲಾ ಚಾರ್ಜ್ V ತರಣೆಯನ್ನು ಒಳಗೊಂಡಿದೆ ಈಗ ಶೆಲ್ನಲ್ಲಿ ಪೊಟೆನ್ಶಿಯಲ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಇಂಟಿಗ್ರೇಷನ್ V ಹೊರಗೆ ಗ್ರಾಡ್ V ಡಾಟ್ ds ಆಗುತ್ತದೆ ಇದು V ಇಂಟಿಗ್ರೇಷನ್ E ಡಾಟ್ ds ಹೊರತುಪಡಿಸಿ ಏನೂ ಅಲ್ಲ ಆದರೆ ನಂತರ ಈ ನೀಲಿ ಚಿಪ್ಪು ಯಾವುದೇ ಚಾರ್ಜ್ ಅನ್ನು ಒಳಗೊಂಡಿರುವುದಿಲ್ಲ ಆದ್ದರಿಂದ ಗಾಸ್ ಕಾನೂನಿನ ಪ್ರಕಾರ E ಡಾಟ್ ds 0 ಆಗಿದೆ ಆದ್ದರಿಂದ ಈ ಪದವು ಸಹ ಮಾಯವಾಗುತ್ತದೆ ಅದರ ಬಗ್ಗೆ ಯೋಚಿಸು ಇದು ಉಪನ್ಯಾಸದುದ್ದಕ್ಕೂ ನಿಮ್ಮನ್ನು ಕಾಡುತ್ತಿರಬಹುದು ಆದರೆ ಈಗ ನಾನು ನಿಮಗೆ ಉತ್ತರವನ್ನು ನೀಡಿದ್ದೇನೆ